ಸರಿ ಈಗ ನಾವು ಮುಂದಿನ ವಿಷಯ ಡೈವರ್ಜೆನ್ಸ್ ಕಂಡಿಶನ್ ಗೆ ಹೋಗೋಣ ಇಲ್ಲಿ ಗಮನಿಸುವ ವಿಷಯವೇನೆಂದರೆ ನಾವು ಮ್ಯಾಕ್ಸ್ವೆಲ್ ಈಕ್ವೇಶನ್ ಬಳಸುವಾಗ ಮೊದಲ ಎರಡು ಈಕ್ವೇಶನ್ ಗಳನ್ನು ಮಾತ್ರ ಬಳಸುತ್ತೇವೆ ಈಗ ಪ್ರಶ್ನೆ ಹುಟ್ಟಿಕೊಳ್ಳಬಹುದು ನಾನು ಸ್ಪೇಸ್ ಮತ್ತು ಟೈಮ್ನಲ್ಲಿ ದಿಸ್ಕ್ರೇಟೈಸೇಶನ್ ಮಾಡುವಾಗ ಉಳಿದ 2 ಕಂಡೀಶನ್ ಏನಾಗುತ್ತಿದೆ ಅವುಗಳ ನಿರ್ಬಂಧ ಆಗುತ್ತಿದೆಯೇ ಅಥವಾ ಪಾಲನೆಯಾಗುತ್ತಿದೆಯೇ ಸರಿ ನಿಮ್ಮ ಇಕ್ವೇಶನ್ ಅನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ ನಾವು ಸದ್ಯಕ್ಕೆ J0 ಎಂದು ಅಂದುಕೊಳ್ಳೋಣ ಈಗ ನಾವು ಚಾರ್ಜನ್ನು ಕೂಡ ಫ್ರೀ ಆಗಿದೆ ಎಂದು ಅಂದುಕೊಳ್ಳೋಣ ಈಗ ನಾನು ಎರಡು ಕಡೆ ಡಾಟ್ ಪ್ರೊಡಕ್ಟ್ ತೆಗೆದುಕೊಂಡರೆ ಎಡಬದಿ ವ್ಯಕ್ಟರ್ ಕ್ಯಾಲ್ಕುಲಸ್ ಐಡೆಂಟಿಟಿ ಅಲ್ಲವೇ ಇದು ಯಾವತ್ತೂ 0ಅಲ್ಲವೇ ಸರಿ ನಾನು ಇದನ್ನು ಸೊನ್ನೆ ಎಂದು ಇಲ್ಲಿ ಬರೆಯುತ್ತೇನೆ ಇದು ಸಮಯದಲ್ಲಿ ಯೇನು ಇದು D ನ ಡೈವರ್ ಜೆನ್ಸ್ ನ ಬಗ್ಗೆ ಏನು ಹೇಳುತ್ತದೆ ವಿದ್ಯಾರ್ಥಿ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಸರಿ ಇದು D ನ ಡೈವರ್ ಜೆನ್ಸ್ ಟೈಮ್ನಲ್ಲಿ ಕಾನ್ಸ್ಟೆಂಟ್ ಎಂದು ಹೇಳುತ್ತದೆ ಉದಾಹರಣೆಗೆ ಇದು 0 ಯಿಂದ ಶುರುವಾದರೆ 0 ಆಗಿ ಉಳಿಯುತ್ತದೆ ಇದಕ್ಕೆ FDTD ಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಇದನ್ನು ಮ್ಯಾಕ್ಸ್ವೆಲ್ ಈಕ್ವೇಶನ್ ಹೇಳುತ್ತಿದೆ ಈಗ ನಾವು ಇದರ ಅಪ್ಡೇಟ್ ಈಕ್ವೇಶನ್ ನೋಡೋಣ ಇಲ್ಲಿ ಬರೆದದ್ದು ಪ್ರಶ್ನೆಯೇನೆಂದರೆ ಇದನ್ನು FDTD ಒಪ್ಪುತ್ತದೆಯೇ ಹೌದು ಇನ್ನೊಂದು ಹಿಕ್ವಿಷನ್ ನನಗೆ ಇದರ ವ್ಯಾಲ್ಯೂ ಏನು ಹೇಳುತ್ತದೆ ಉದಾಹರಣೆಗೆ ಸರಿ ಆದರೆ ಟೈಮ್ ನ ಫಂಕ್ಷನ್ ಆಗಿರಲೂಬಹುದು ಅಥವಾ ಆಗದೆಯೂ ಇರಬಹುದು ಆದರೆ ಈ ಎಲ್ಲಾ ಕಂಡೀಶನ್ ಗಳ ಒಟ್ಟಿಗೆ ಮ್ಯಾಕ್ಸ್ವೆಲ್ ಈಕ್ವೇಶನ್ ಇದನ್ನು ಹೇಳುತ್ತಿದೆ ನಾವು ಇದನ್ನು ಡೈವರ್ ಜೆನ್ಸ್ ಕಂಡೀಶನ್ ಮೇಲೆಯೂ ಪ್ರತಿಫಲಿಸುವ ನಮಗೆ FDTD ಇದೇನೆಂದು ಬೇಕು ಇದರ ಉತ್ತರ ಹೇಗೆ ಕಂಡುಹಿಡಿಯುವುದು ಎಲ್ಲದಕ್ಕಿಂತ ಮೊದಲು ಈ ಕಂಡಿಶನ್ ಇರುವುದು ಕಂಟಿನಿಯಸ್ ಸ್ಪೇಸ್ ಗೆ ಅಲ್ಲವೇ ನನಗೆ ಇದನ್ನು ದಿಸ್ಕ್ರೀಟ್ ಸ್ಪೇಸ್ ನಲ್ಲಿ ನೋಡಬೇಕಾದರೆ ನಾನು ಸ್ಟೆನ್ಸಿಲ್ ಗಳು ಮತ್ತು ವೇರಿಯಬಲ್ D ಯನ್ನು ಯೋಚಿಸಬೇಕು ಇವೆರಡರಲ್ಲಿ ಯಾವ ಪೋಲಾರೈಸೇಶನ್ ಜಾಸ್ತಿ ಉತ್ತರಿಸಲು ಆಸಕ್ತಿಕರ ವಾಗಿರುತ್ತದೆ TM ಅಥವಾ TE TE ಏಕೆಂದರೆ ನನಗೆ and ಗಳ ಮಾಹಿತಿ ಇರುತ್ತದೆ ಮತ್ತು ಇದರಿಂದ ಡೈವರ್ ಜೆನ್ಸ್ ಅನ್ನು ಕಂಡು ಹಿಡಿಯಬಹುದು ಅದೇ ನಾನು TM ಪೋಲಾರೈಸೇಶನ್ ನನ್ನು ಆಯ್ಕೆ ಮಾಡಿದರೆ ನಾನು z ಆಕ್ಸಿಸ್ ಇದನ್ನು ನೋಡಬೇಕಾಗಿತ್ತು ಅಲ್ಲವೇ ಸರಿ ನಾವು ಇದನ್ನು ಏನು ಮಾಡುವುದೆಂದು ನೋಡೋಣ ನಿಮಗೆ ಇದನ್ನು ನೋಡುವಾಗ ಯಾವುದರ ನೆನಪಾಗುತ್ತದೆ ವ್ಯಕ್ತ ಕ್ಯಾಲ್ಕುಲಸ್ ನ ಯಾವ ತಿಯರಂ ನೆನಪಿಗೆ ಬರುತ್ತದೆ ವಿಕ್ಟರ್ ಫೀಲ್ಡ್ ನ ಡೈವರ್ ಜೆಂಸ್ ಗೋಸ್ ನ ಥಿಯರಂ ಅಥವಾ ಡೈವರ್ ಜೆನ್ಸ್ ಥಿಯರಂ ಅಲ್ಲವೇ ಸರಿ ಡೈವರ್ ಜೆನ್ಸ್ ಥಿಯರಂ 2D ಯಲ್ಲಿ ಏಕೆಂದರೆ ನಾವು ಈಗ 2Dಅಲ್ಲಿ ಇದ್ದೇವೆ ಇದು ಏನನ್ನು ಹೇಳುತ್ತದೆ ಅಲ್ಲವೇ ಆದ್ದರಿಂದ ಇದು ನಮ್ಮ ಡೈವರ್ ಜೆನ್ಸ್ ಥಿಯರಂ ಇದು ಕಂಡುಹಿಡಿಯುವ ಒಳ್ಳೆಯ ವಿಧಾನ ಮತ್ತು ಬಲಭಾಗವು D ನ ಔಟ್ವರ್ಡ್ ಫ್ಲಕ್ಸ್ ಆಗಿದೆ ಸರಿ ನಾವು ಈಗ ಗ್ರಿಡ್ ಡ್ರಾ ಮಾಡುವ ಈಗ ನಾವು ಮತ್ತೆ TE ಪೋಲಾರೈಸೇಶನ್ ಗೆ ಹೋಗೋಣ ಅದರಲ್ಲಿ ಅಥವಾ ಇತ್ತು ನಾವು ಈಗ ಡೈವರ್ ಜೆನ್ಸ್ ಒಟ್ಟಿಗೆ ಕೆಲಸ ಮಾಡುತ್ತಿರುವುದರಿಂದ E ಯ ಬದಲು D ಅನ್ನು ಬಳಸೋಣ ವಿದ್ಯಾರ್ಥಿ or ಎರಡೂ ಒಂದೇ ಆಗಿದೆ ಆದ್ದರಿಂದ ಇದು ನನ್ನ ಮತ್ತು ಇದು ನನ್ನ ಇದು ನನ್ನ ಬಳಿ ಇರುವ ಸ್ಟೆನ್ಸಿಲ್ ನನಗೆ ಈಗ ಇದರ ಮೇಲೆ ಡೈವರ್ ಜೆನ್ಸ್ ಥಿಯರಂ ಬಳಸಬೇಕು ಇದಕ್ಕಾಗಿ ನನಗೆ ಸರ್ಫೇಸ್ ಮತ್ತು ಇದನ್ನು ಸುತ್ತುವರಿಯುವ ಲೈನ್ ಬೇಕು ಇದನ್ನು ಮಾಡುವ ಒಳ್ಳೆಯ ವಿಧಾನ ಏನಾಗಿರಬಹುದು ಮತ್ತು ನೆನಪಿಡಿ ನನಗೆ ಅನ್ನು ಕಂಡುಹಿಡಿಯಬೇಕು ನಿಮಗೆ ಭೌತಿಕವಾಗಿ ಚಿತ್ರಿಸಲು ಇಲ್ಲಿ ಈ ರೀಜನ್ S ಮತ್ತು ಇದು ನನ್ನ n ಹ್ಯಾಟ್ ನನಗೆ ಈ ತರಹ ಬೇಕಾಗಿದೆ ಯಾವ ತರಹದ ಗ್ರಿಡ್ ಅಥವಾ ರೀಜನ್ S ಗೆ ಸೂಕ್ತವಾಗಿರುತ್ತದೆ ಎಡಭಾಗವು ನಮಗೆ ಜಾಸ್ತಿ ಸಹಾಯ ಮಾಡುವುದಿಲ್ಲ ಮತ್ತು ಬಲಭಾಗವು ಲೈನ್ ಇಂಟೆಗ್ರಾಲ್ ಆಗಿದೆ ಯಾವತರಹದ ಇಂತೆಗ್ರೇಶನ್ ಕಾಂಟರ್ ಆಗಿರಬಹುದು ವಿದ್ಯಾರ್ಥಿ ಚೌಕ ಹೌದು ಸರಿ ಅದು ಚೌಕ ವಾಗಿರಬೇಕು ಏಕೆಂದರೆ ನನಗೆ ಕಂಡುಹಿಡಿಯಬೇಕು ನಾನು ಕಾಂಟೂರ್ ಅನ್ನು ಗ್ರಿಡ್ ಲೈನ್ಸ್ ನೊಂದಿಗೆ ತೆಗೆದುಕೊಂಡರೆ ಸಹಾಯಕ ಆಗುವುದೇ ನಾನು ನೀಲಿ ಬಾಕ್ಸನ್ನು S ಎಂದು ತೆಗೆದುಕೊಳ್ಳುವೆ ಕ್ಷಮಿಸಿ ನೀಲಿ ಬಾಕ್ಸ್ ಅಲ್ಲ ಹಸಿರು ಬಾಕ್ಸ್ ಗೆ ಏನಾಗುತ್ತದೆ 0 ಆಗುವುದಿಲ್ಲ ಏಕೆಂದರೆ ಇಲ್ಲಿ ಈ ಪಾಯಿಂಟ್ನಲ್ಲಿ ಇದರ ವ್ಯಾಲ್ಯೂ ಸೊನ್ನೆಯಲ್ಲ ಆದರೆ ನಾನು ಅದನ್ನು ಇಲ್ಲಿ ಸ್ಟೋರ್ ಮಾಡುವುದಿಲ್ಲ ನಾನು ಇದನ್ನು ಇಂಟರ್ಪೋಲೇಶನ್ ಇಂದ ಕಂಡುಹಿಡಿಯಬೇಕು ಆದ್ದರಿಂದ ಇನ್ನ ಕ್ಯೂಎಎಸಿ ಇಲ್ಲಿದೆ ನನಗೆ ಇದನ್ನು ನೇರವಾಗಿ ನಲ್ಲಿ ಕಂಡುಹಿಡಿಯಬೇಕಿದ್ದರೆ ಅಂದರೆ ಇರುವಲ್ಲಿ ನೋರ್ಮಲ್ ವೆಕ್ಟರ್ ನ ದಿಕ್ಕಿನಲ್ಲಿರುತ್ತದೆ ಅದೇ ನಾನುಗೆ ಹೋದರೆ ನಾರ್ಮಲ್ ಎಲ್ಲಿ ತೋರಿಸುತ್ತದೆ ದಿಕ್ಕಿನಲ್ಲಿ ಅಲ್ಲವೇ ಈಗ ನಾನು ಇದನ್ನು ಎಕ್ಸ್ಟೆಂಡ್ ಮಾಡಿದರೆ 4ಗ್ರಿಡ್ ಸಿಗುತ್ತದೆ ನಾಲ್ಕು ಸೆಲ್ ಗಳು ಅಲ್ಲವೇ ನಾನೇನು ಮಾಡಬೇಕು ಇದನ್ನು ಎಂದು ಕರೆಯೋಣ ಮತ್ತು ಇಲ್ಲಿ ಇರುತ್ತದೆ ಇದು ಇಲ್ಲಿರುತ್ತದೆ ಸರಿ ಈಗ ನಾನು ಇದನ್ನು ಹೀಗೆ ತೆಗೆದುಕೊಂಡರೆ ಪ್ರತಿ ಕೇಂದ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕೆಲವು ವ್ಯಾಲ್ಯೂ ಇರುತ್ತದೆ ಅಂತೆಯೇ ನಾನು ಇದಕ್ಕೆ ಏನಾದರೂ ಹೆಸರು ಕೊಡಬೇಕು ಆದ್ದರಿಂದ ಇದು ಇಲ್ಲಿ ಹೊರಗಡೆ ಹೋಗುತ್ತಿದೆ ಇದನ್ನು ನಾನು ಎಂದು ಕರೆಯುತ್ತೇನೆ ಇದು ಕೆಂಪು ಬಾಕ್ಸನ್ನು ಬಿಡುತ್ತಿದೆ ಮತ್ತು ಎಡಗಡೆಯಿಂದ ಬರುತ್ತಿದೆ ಇದನ್ನು ನಾನು ಎಂದು ಕರೆಯುತ್ತೇನೆ ಇದು ಇಲ್ಲಿ ಪ್ಲಸ್ ಏಕೆಂದರೆ ಹೊರಗೆ ಹೋಗುತ್ತಿದೆ ಮತ್ತು ಇದು ಬರುತ್ತಿದೆ ಮತ್ತು ಇದು ಮೈನಸ್ ಆಗಬೇಕು ಸರಿ ಈಗ ಬಲಬಾಗ ಏನಾಗುತ್ತದೆ ನಾವು ಕಂಡುಹಿಡಿಯೋಣ ಮತ್ತು ಇಲ್ಲಿ ನಾವು ಕಾನ್ಸ್ಟೆಂಟ್ ಇಂದು ಉಳಿಸಬಹುದು ಈಗ ಅದು ಆಯಿತು ಆದರೆ ನಾವು ಇನ್ನು FDTD ಅನ್ನು ಸರಿಯಾಗಿ ಉಪಯೋಗಿಸಿಲ್ಲ FDTD ಮುಖ್ಯವಾಗಿ ಟೈಮ್ ಡಿರೈವೇಟಿವ್ ಮತ್ತು ಸ್ಪೇಸ್ ಡಿರೈವೇಟಿವ್ಅನ್ನು ಜೋಡಿಸುತ್ತಿತ್ತು ಆದರೆ ನಾವು ಅದನ್ನು ಮಾಡಲಿಲ್ಲ ಅದನ್ನು ಹೇಗೆ ಕಂಡುಹಿಡಿಯುವುದು ನೋಡೋಣ ನಾವು ಯಾವ ಈಕ್ವೇಶನ್ ನನ್ನು ಮಾಡಲು ಬಯಸುತ್ತೇನೆ

ನಮಗೆ ಸಹಾಯ ಮಾಡಲಿದೆ ಈ ಈಕ್ವೇಶನ್ ನಲ್ಲಿ ನಾನು X ಭಾಗ ಮತ್ತು Y ಭಾಗವನ್ನು ನೋಡಬಹುದು ನಾವು TE ಸ್ಟೆನ್ಸಿಲ್ ಅನ್ನು ನೋಡುವಾಗಲೂ ಹೀಗೆ ಮಾಡಿದ್ದೆವು ನಮ್ಮ ಬಳಿ ಅಪ್ಡೇಟೆಡ್ ಈಕ್ವೇಶನ್ ಗಳು ಇತ್ತು ನಮಗೆ ಅವೇ ಬೇಕಾಗಿದೆ ಏನು ನಿಮ್ಮ ನೋಟ್ಸನ್ನು ನೋಡಿದರೆಡಾಟ್ ಅಲ್ಲವೇ ಹೌದು ಅದು ಟೈಮ್ ಡಿರೈವೇಟಿವ್ ಅದು ಏನಾಗಿತ್ತು ನಿಮ್ಮ ನೋಟ್ಸ್ ನ ಪುಟ ತಿರುಗಿಸಿ ನೋಡಿ ಅದು ಯಾವುದಕ್ಕೆ ಪ್ರೋಪೋಶನಲ್ ಆಗಿತ್ತು ವಿದ್ಯಾರ್ಥಿ ನಿಮಗೆ ನಾನು ಮಾಡಿದ ನಿಮೋನಿಕ್ ನೆನಪಿದೆಯಲ್ಲವೇ ಮೇಲೆ ಮೈನಸ್ ಕೆಳಗೆ ಪ್ಲಸ್ ಇದು ನಮಗೆ ಏನು ಕೊಡುತ್ತದೆ ಸರಿ ಇದು ನಿಮಗೆ ನೆನಪಿಲ್ಲವೇ ನಾವು ಹಿಂದಕ್ಕೆ ಹೋಗಿ ನಿಮ್ಮ ಕ್ಲಾಸ್ ನೋಟ್ಸ್ ಇಂದ ದಿಫರೆನ್ಸ್ ಇಕ್ವಟಿಯನ್ ಡಿರೈವ ಮಾಡಬಹುದು ನನಗೆ ಬೇಕಾಗಿದೆ ನಾನು ಈಕ್ವೇಶನ್ ನ ಎರಡೂ ಬದಿ ಟೈಮ್ ಡಿರೈವೇಟಿವ್ ಹಾಕಿರುವೆ ಆದ್ದರಿಂದ ಇದು ಬಲಭಾಗದ ಟೈಮ್ ಡಿರೈವೇಟಿವ್ ನಾನು ಇಲ್ಲೇನು ಮಾಡಲುಇರುವೆ ಎಂದರೆ ನಾನು ಎರಡು ಕಡೆ ಬಳಸಿದೆ ನಾನು ಇಲ್ಲಿ ಇದನ್ನು ತೆಗೆದುಕೊಂಡರೆ ಎರಡು ಬದಿಯಲ್ಲಿ ಏನಾಗುತ್ತದೆ ಟೈಮ್ ಡಿರೈವೇಟಿವ್ ಇದು ಎರಡರ ಮೇಲೆ ಬರುತ್ತದೆ ನನ್ನ ಬಳಿ ಈ ಎಕ್ಸ್ಪ್ರೆಶನ್ ಗಳು ಇವೆಯೇ ಹೌದು ನಾನು ಇವೆಲ್ಲವನ್ನೂ ಇವ್ಯಾಲುವೇಟ್ ಮಾಡಿರುವೆಈಗ ನಾನು ಎಕ್ಸ್ಪ್ರೆಶನ್ ಅನ್ನು ಇದರೊಟ್ಟಿಗೆ ಕಂಬೈನ್ ಮಾಡಿದರೆ ನನಗೇನು ಸಿಗುತ್ತದೆ ಎಲ್ಲವೂ ಬಹಳ ಸುಲಭವಾಗಿ ಕ್ಯಾನ್ಸಲ್ ಆದವು ಅದೇನು ಹೇಳುತ್ತದೆ ಎಂದರೆ ಆದರೆ ನಾವು ಇದು ಎಲ್ಲಾ ಪಾಯಿಂಟ್ ಗಳಲ್ಲಿ ಸರಿ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ನಾವು ಈ ಫೀಲ್ಡ್ ಅನ್ನು ಎಲ್ಲಾ ಪಾಯಿಂಟ್ ಗಳಲ್ಲಿ ಇವ್ಯಾಲುವೇಟ್ಮಾಡುತ್ತಿಲ್ಲ ನಾವು ಕೇವಲ ಫೈನೈಟ್ ಗ್ರಿಡ್ ಮೇಲೆ ಮಾತ್ರ ಮಾಡುತ್ತಿರುವೆ ಸರಿ ಇಲ್ಲಿ ತೋರಿಸಿದ ಈ ಗ್ರಿಡ್ S Dನ ಡೈವರ್ ಜೆನ್ಸ್ ಸಮಯದೊಂದಿಗೆ ಚೇಂಜ್ ಆಗುವುದಿಲ್ಲ ಎಂದು ತಿಳಿಯುತ್ತದೆ ನಮಗೆ ಇದು ಉಚಿತವಾಗಿ ದೊರೆಯಿತೆಂದು ಹೇಳಬಹುದು ನಾವೇನು ವಿಶೇಷವನ್ನು ಮಾಡಲಿಲ್ಲ ಇದು ಉಚಿತವಾಗಿ ದೊರೆಯಲು ಕಾರಣವೇನು ವಿದ್ಯಾರ್ಥಿ ಇದರ ಡಿಸೈನ್ ಹೌದು ಪ್ರತಿ ಸಲ್ಲನ್ನು ಅರ್ಧ ಗ್ರಿಡ್ ಚಲಿಸಿ ಅದರ ಫೈನೈಟ್ ಡಿಫರೆನ್ಸ್ ಅನ್ನು ಎರಡು ಬದಿಯ ಮಧ್ಯದಲ್ಲಿ ತೆಗೆದಿದ್ದೇವೆ ವಿದ್ಯಾರ್ಥಿ ಸೆಂಟರ್ ಸೆಂಟರ್ ಡಿಫರೆನ್ಸ್ ಆದ್ದರಿಂದಲೇ ಇದು ಉಳಿದ ಇದರಿಂದ ಕ್ಯಾನ್ಸಲ್ ಆಯ್ತು ಮತ್ತು Hs ಎಲ್ಲಾ ಇಲ್ಲಿ ಕ್ಯಾನ್ಸಲ್ ಆದವು ಡೈವರ್ ಜೆನ್ಸ್ ತಿಯರ0 ಅನ್ನು ಪಾಲಿಸಿ ಡೈವರ್ ಜೆನ್ಸ್ ಕಾನ್ಸ್ಟೆಂಟ್ ಆಗಿ ಉಳಿಯುತ್ತದೆ ಎಂದು ಉಚಿತವಾಗಿ ತಿಳಿಯಿತು ಇದು FDTD ಯ ಒಂದು ಮುಖ್ಯ ವಿಷಯವಾಗಿದೆ ಅದೇ TM ಕೇಸ್ ಗೆ ಹೇಗೆ ಪ್ರೂವ್ ಮಾಡಬಹುದು ವಿದ್ಯಾರ್ಥಿ ಹೌದು ಏಕೆಂದರೆ ಮಾತ್ರ ಇದೆ ಸರಿ ನಾವು Sಅನ್ನು xy ಪ್ಲೇನ್ ನಲ್ಲಿ ತೆಗೆದುಕೊಳ್ಳಬೇಕೆಂದು ಇಲ್ಲ ಆದರೆ ನಾವು ಅದನ್ನು zx ಪ್ಲೇನ್ ಅಥವಾ zy ಪ್ಲೇನ್ ನಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಇದು ಕೂಡ ನನಗೆ ಹೆಚ್ಚು ಸಹಾಯ ಮಾಡುವುದಿಲ್ಲ ಏಕೆಂದರೆ ನನ್ನ E ನ ದಿಕ್ಕಿನಲ್ಲಿರುತ್ತದೆ ಕ್ಷಮಿಸಿ ನ ಪರ್ಪೆಂಡಿಕ್ಯುಲಾರ್ ಆಗಿರುತ್ತದೆ ಆದ್ದರಿಂದ ಡಾಟ್ ಪ್ರಾಡಕ್ಟ್ 0 ಯಾಗಿದೆ ವಿದ್ಯಾರ್ಥಿ ಆದ್ದರಿಂದ ಒಂದಕ್ಕಿಂತ ಕಮ್ಮಿ ಇನ್ನೊಂದು ಡೈವರ್ ಜೆನ್ಸ್ ಕಂಡೀಶನ್ TM ನಲ್ಲಿ ಸುಲಭವಾಗಿರುತ್ತದೆ ಹೌದು TE ಪೋಲಾರೈಸೇಶನ್ ನಲ್ಲಿ D ಯ ಡೈವರ್ ಜೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತದೆ ಎಂದು ತೋರಿಸಬಹುದು ಮತ್ತು TM ಪೋಲಾರೈಸೇಶನ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈವರ್ ಜೆನ್ಸ್ ಕನ್ಸರ್ವಡ್ ಎಂದು ಹೇಳಬಹುದು ವಿದ್ಯಾರ್ಥಿ ಸರಿ ಅದು ಕೂಡ ನಿಜ ಹೌದು TM ಕೇಸ್ನಲ್ಲಿ ಏನು TM ಕೇಸ್ ತೆಗೆದುಕೊಂಡರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುವುದು ಮತ್ತು ಇದು ಯಾವುದರ ಫಂಕ್ಷನ್ ಕೇವಲ ನಿಮಗಿದು ನಿರ್ದಿಷ್ಟವಾಗಿ ಬೇಕಾದರೆ ಇದನ್ನು D ಮಾಡೋಣ ಹಾಗಿದ್ದರೆ D ನಡೈವರ್ ಜೆನ್ಸ್ ಏನು ವಿದ್ಯಾರ್ಥಿ 0 0 ಏನು ಮಾಡಬೇಕೆಂದಿಲ್ಲಏಕೆಂದರೆ ಇದು z ನ ಫಂಕ್ಷನ್ ಅಲ್ಲ ಹಾಗೆ ಇದು ತುಂಬಾ ಸುಲಭವಾದ ವಿಧಾನ ಆದರೆ TE ನಲ್ಲಿ ಇದನ್ನು ಲೂಪ್ ಅಥವಾ ಡೈರೆಕ್ಷನ್ ನಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ಯಾವುದರ ಕರ್ಲ್ ವಿದ್ಯಾರ್ಥಿ H ಇದೇ ಅಲ್ಲವೇ ನಾವು ಮಾಡಿದ್ದು ಕರ್ಲ್ ಆಗಿದೆ ವಿದ್ಯಾರ್ಥಿ ಇನ್ನೊಂದು ಮ್ಯಾಕ್ಸ್ವೆಲ್ ಇನ್ನೊಂದು ಡೈವರ್ ಜೆನ್ಸ್ ಮ್ಯಾಕ್ಸ್ವೆಲ್ ನದು ಹೌದು ಇನ್ನೊಂದು ಡೈವರ್ ಜೆಂಟ್ಸ್ ಇಕ್ವೇಶನ್ ಏನದು ಸರಿಯಾ ಇದನ್ನು ನಾವು ಅದೇ ಲೋಜೀಕ್ ಬಳಸಿ ಸ್ಯಾಟಿಸ್ಫೈ ಮಾಡಿದೆವು ಏಕೆಂದರೆ ಇದು xy ನ ಫಂಕ್ಷನ್ ಆದ್ದರಿಂದ 0 ಯಾಗುತ್ತದೆ ಆದ್ದರಿಂದ ಬೇರೆ ಪದಗಳಲ್ಲಿ ಹೇಳುವುದಾದರೆ ಡೈವರ್ ಜೆನ್ಸ್ 0 ಯಾಗಿ ಶುರುವಾದರೆ ನನ್ನFDTD ಸ್ಕೀಮ್ ಕೊನೆಯವರೆಗೂ 0 ಆಗಿ ಉಳಿಯುತ್ತದೆ ಎಂದು ಖಾತರಿಪಡಿಸುತ್ತದೆ ಇದರಲ್ಲಿ ಯಾವುದೇ ರೀತಿಯ ದೋಷ ಬರುವುದಿಲ್ಲ ಅದೇ ನಾನು ಹೇಳಿದಂತೆ ನಮಗೆ ಫ್ರೀಯಾಗಿ ದೊರೆಯಿತು ನಾವು ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಮುಂದೆ ನಾವು FDTD ನ ನ್ಯೂಮರಿಕಲ್ ಅನಾಲಿಸಿಸ್ ನೋಡೋಣ